ನಮಸ್ಕಾರಎಲ್ಲರಿಗೂ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ ಎರಡು ಉಪನ್ಯಾಸ ಹದಿನೈದಕ್ಕೆ ಎಲ್ಲರಿಗೂ ಸ್ವಾಗತ ನಾವು ನಿಯಂತ್ರಣದ ನಕ್ಷೆಯ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು ಮತ್ತು ನಾವು ಅಸ್ಥಿರತೆಯ ನಿಯಂತ್ರಣದ ನಕ್ಷೆಯ ಬಗ್ಗೆ ಹೆಚ್ಚಾಗಿ ತಿಳಿಯಲು ಇಚ್ಚಿಸುತ್ತೇವೆ ನನಗನ್ನಿಸುವ ಹಾಗೆ ನಾನು ಮೊದಲಿಗೆ ಗುಣಮಟ್ಟದ ಗುಣಲಕ್ಷಣವನ್ನು ಅಳತೆ ಮಾಡಿದ್ದನ್ನು ಅಥವಾ ಅಳೆಯಬಹುದಾದ ಪ್ರಮಾಣ ಎಂಬುದಾಗಿ ಚರ್ಚಿಸಿರುವೆನು ನೀವು ಈ ಅಳೆಯಬಹುದಾದ ಪ್ರಮಾಣವನ್ನು ಮುಂದೆ ನಿರಂತರ ಅಸ್ಥಿರತೆ ಎಂಬಂತೆ ವ್ಯಕ್ತಪಡಿಸಬಹುದು ಕೇಂದ್ರ ಪ್ರವೃತ್ತಿ ಮತ್ತು ವ್ಯತ್ಯಾಸದ ಅಳತೆಗಳು ಹರಡುವಿಕೆಗೆ ಸಂಬಂಧಿಸಿದೆ ಇದರಿಂದಾಗಿ ಇದನ್ನು ಅಸ್ಥಿರತೆಯ ನಿಯಂತ್ರಣದ ನಕ್ಷೆಯನ್ನು ನಿಯಂತ್ರಣದಲ್ಲಿಡಲು ಉಪಯುಕ್ತವಾಗುತ್ತದೆ ಸಾಮಾನ್ಯವಾಗಿ ನಕ್ಷೆಯು ಮಧ್ಯಮ ಸ್ಥಿತಿಯ ಸುತ್ತಲೂ ಇರುವ ಅಥವಾ ಮಧ್ಯಮ ಸ್ಥಿತಿಯಿಂದ ಗಮನಾರ್ಹವಾಗಿ ವಿಚಲಿತವಾಗಿರುವ ಪ್ರಕ್ರಿಯೆಯ ಸಂಖ್ಯಾ ಮಾಹಿತಿಯನ್ನು ಎರಡು ರೀತಿಯಲ್ಲಿ ಅಂದರೆ ಸ್ಥಳದ ದೃಷ್ಟಿಯಿಂದ ಮತ್ತು ಸರಾಸರಿಯ ದೃಷ್ಟಿಯಿಂದ ವಿವರಿಸಬಹುದು ಮತ್ತು ಅಲ್ಲದೆ ನಿಮಗೆ ತಿಳಿದಂತೆ ಹರಡುವಿಕೆಯು ಮೂಲತಹ ಹರಡುವಿಕೆಯು ಮಧ್ಯಮ ಸ್ಥಿತಿಯಿಂದ ಸಂಪೂರ್ಣ ವಿವರಣೆಯು ಎಷ್ಟು ದೂರವಿದೆ ಎಂಬಂತಹ ಅಲ್ಲದೆ ನಿಯಂತ್ರಣಕ್ಕೆ ಸಿಗದೇ ಇರುವ ಹೊರಗೆ ಉಳಿಯುವದನ್ನು ಹೊಂದಿದೆಯೋ ಎಂಬಂತಹ ಈ ತರಹದ ಸಮಸ್ಯೆಗಳನ್ನು ನಿಯಂತ್ರಣದ ನಕ್ಷೆಯು ದಾಖಲು ಮಾಡುತ್ತದೆ ಆದ್ದರಿಂದ ಇದು ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ಪ್ರತಿಯೊಂದುಮಾಹಿತಿಯು ಪೀಸ್ ಟು ಪೀಸ್ ಅಸ್ಥಿರತೆಯ ಬಗ್ಗೆ ಇರುತ್ತದೆ ಮತ್ತು ಈ ಕಾರಣದಿಂದ ಅಸ್ಥಿರತೆಯ ನಿಯಂತ್ರಣ ನಕ್ಷೆಯನ್ನು ಯಾವಾಗಲೂ ಅಭಿವೃದ್ಧಿ ಮಾಡಲಾಗುತ್ತದೆ ಮತ್ತು ಜೊತೆಗೆ ವಿಶ್ಲೇಷಿಸಲಾಗುತ್ತದೆ ನೀವು ಮೊದಲಿಗೆ ಒಂದು ಮುಖ್ಯವಾದದ್ದನ್ನು ತಿಳಿಯಬೇಕಾಗಿರುವದು ಏನೆಂದರೆ ಅದು ಅಸ್ಥಿರತೆಯ ನಿಯಂತ್ರಣದ ನಕ್ಷೆಯು ಎಕ್ಸ್ ನಕ್ಷೆ ಯಾಗಿದೆ ಮತ್ತು ಎಕ್ಸ್ ನಕ್ಷೆಯನ್ನು ಪ್ರಕ್ರಿಯೆಯ ಮಧ್ಯದ ಪ್ರವೃತ್ತಿಯನ್ನು ನಿಯಂತ್ರಣ ಮಾಡಲು ವ್ಯಾಪಕವಾಗಿ ಉಪಯೋಗಿಸಲಾಗುತ್ತದೆ ಈ ನಕ್ಷೆಗಳು ಮಾದರಿಯ ಶ್ರೇಣಿ ಅಂದರೆ R ನಕ್ಷೆ ಅಥವಾ ಮಾದರಿಯ ಪ್ರಮಾಣಿತ ವಿಚಲನೆ ಅಂದರೆ ಎಸ್ ನಕ್ಷೆಇವೆರಡರಲ್ಲಿ ಒಂದರ ಮೇಲೆ ಆಧಾರವಾಗಿವೆ ಆದ್ದರಿಂದ ಮೂಲತಃ ನೀವು ವೇರಿಯಬಲ್ ಕಂಟ್ರೋಲ್ ಚಾರ್ಟ್ X ಚಾರ್ಟ್ ಅನ್ನು ವರ್ಗೀಕರಿಸುತ್ತಿದ್ದೀರಿ ಅದನ್ನು ಶ್ರೇಣಿ ಆಧಾರಿತ R ನಕ್ಷೆ ಅಂದರೆ ಸರಿಯಾಗಿ ಅದರ ಹೆಸರಿನಲ್ಲಿರುವ ಶ್ರೇಣಿಯು ಸೂಚಿಸುವಂತೆ ನಾವು ಹೇಳುತ್ತಿದ್ದ ಮಧ್ಯಮ ಸ್ಥಿತಿಯಿಂದ ವಿಚಲಿತವಾಗುವ ಶ್ರೇಣಿ ಎಂದರ್ಥ ಅಥವಾ ಖಂಡಿತವಾಗಿಯೂ ಪ್ರಮಾಣಿತ ವಿಚಲನ ಅಂದರೆ ನೀವು ಮಾಡಿದ ಆಯೋಜನೆಗೆ ತಕ್ಕಂತೆ ನಿಮಗೆ ತಿಳಿದಂತೆ ಮಧ್ಯಮ ಸ್ಥಿತಿಯ ಮಾದರಿಗಳಿಂದ ಅಂದರೆ ನಿರ್ದಿಷ್ಟ ವಿತರಣೆಯ ಮಧ್ಯಮ ಸ್ಥಿತಿಯಿಂದ ಸರಾಸರಿಯು ಸ್ಕ್ವೇರ್ ವಿಚಲಿನವಾಗಿರುತ್ತದೆ ಅದುವೇ ಸಿಗ್ನ σಅದರ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಸ್ಪಷ್ಟವಾಗಿ ಹೇಳುವುದಾದರೆ ನೀವು ಎಲ್ಲಾ X ನಕ್ಷೆ ಗಳನ್ನು ಪ್ರತಿನಿಧಿಸುವಾಗ ಅದರಲ್ಲಿ R ನಕ್ಷೆ ಮತ್ತು σ ನಕ್ಷೆ σ chart ಇದ್ದೇ ಇರುತ್ತದೆ ಶ್ರೇಣಿ ನಕ್ಷೆಯು ಬಹಳಷ್ಟು ಪರಿಣಾಮಕಾರಿಯಾದದ್ದು ಮತ್ತು ಶ್ರೇಣಿ ನಕ್ಷೆಯನ್ನು ಯೋಜನೆ ಮಾಡುವಾಗ ಚಿಕ್ಕದಾದ ಉಪ ಗುಂಪಿನ ಮಾದರಿಯ ಗಾತ್ರಗಳನ್ನು ಸೇರಿಸಲಾಗುತ್ತದೆ ಮತ್ತು ನಾನು ನಿಜವಾಗಿಯೂ ನೀವು ಹೇಗೆ ಶ್ರೇಣಿ ನಕ್ಷೆಯನ್ನು ನೈಜ ಸಮಸ್ಯೆಯಲ್ಲಿ ಮಾಡಬಹುದು ಎಂಬುದನ್ನು ತೋರಿಸುತ್ತೇನೆ ಆದ್ದರಿಂದ ನೀವು ಯಾವಾಗ ಶ್ರೇಣಿಯ ನಕ್ಷೆಯನ್ನು ವಿವರಿಸುವುದರ ಬಗ್ಗೆ ಮಾತನಾಡುವಾಗ ಅಲ್ಲಿ ಸಾಮಾನ್ಯವಾಗಿ ಉಪ ಮಾದರಿಯ ಅ ಥವಾ ಉಪ ಗುಂಪಿನ ಗಾತ್ರ ಅಥವಾ ಉಪ ಗುಂಪಿನ ಮಾದರಿಯ ಗಾತ್ರವು ವಿಶೇಷವಾಗಿಎಂಟಕ್ಕಿಂತ ಕೆಳಗಡೆ ಇರಬೇಕು ಆದರೆ ಇದು ಎಂಟರ ಆಚೆಗೆ ಇದ್ದಾಗ ಖಂಡಿತವಾಗಿಯೂ ಸಿಗ್ಮ ನಕ್ಷೆσ chart ಅಥವಾ ಪ್ರಮಾಣಿತ ವಿತರಣಾ ನಕ್ಷೆಯನ್ನು ಉಪಯೋಗಿಸಬೇಕು ಈ ಸಿಗ್ಮ ನಕ್ಷೆ σ chartಯನ್ನು ಎಸ್ ನಕ್ಷೆ ಎಂದು ಕೂಡ ಕರೆಯುವರು S ಅಂದರೆ ಪ್ರಮಾಣಿತ ವಿಚಲನ ಎಂದರ್ಥ ಮತ್ತು ಸಾಮಾನ್ಯವಾಗಿ ಅವುಗಳ ದೊಡ್ಡ ಮಾದರಿಯ ಗಾತ್ರಗಳ ಜೊತೆ ಇರುತ್ತವೆ ಈಗ ನನಗನಿಸುವ ಹಾಗೆ ನಾನು ಮುಂಚಿತವಾಗಿಯೇ ಈ ನಿಯಂತ್ರಣ ನಕ್ಷೆಗಳನ್ನು ಮಾಡುವ ವೇಳೆಯಲ್ಲಿ ಮೊದಲಿಗೆ ಮಧ್ಯಮ ಸ್ಥಿತಿಯ ಮೌಲ್ಯವನ್ನು ದಾಖಲು ಮಾಡುವುದನ್ನು ತಿಳಿಸಿದ್ದೇನೆ ಆದ್ದರಿಂದ ನಿಜವಾಗಿಯೂ ಈ ಮಧ್ಯಮ ಸ್ಥಿತಿಯ ಮೌಲ್ಯವನ್ನು ನಾವು ನಿಯಂತ್ರಣದ ರೇಖೆ ಎಂದು ಕರೆಯಬಹುದು ನಂತರ ಅಲ್ಲಿ ಮೇಲಿನ ನಿಯಂತ್ರಣದ ಮಿತಿ ಮತ್ತು ಕೆಳಗಿನ ನಿಯಂತ್ರಣದ ಮಿತಿಯನ್ನು ಮಧ್ಯಮ ಸ್ಥಿತಿಯು ಎಷ್ಟು ದೂರವಿದೆ ಎಂಬುದರ ಆಧಾರದ ಮೇಲೆ ಮಾಡುವಿರಿ ನೀವು ನಿಮಗೆ ತಿಳಿದಂತೆ ಈ 2 ರೇಖೆಗಳು ಅಥವಾ ಎರಡು ಗುಣಲಕ್ಷಣಗಳ ಮಿತಿಗಳನ್ನು ಈ ನಿರ್ದಿಷ್ಟ ಆಧಾರದ ಮೇಲೆ ಅದು CLkR ಅಥವಾ ನಿಮಗೆ ತಿಳಿದಂತೆ ClkRk σ ಮತ್ತು ಅದೇ ರೀತಿಯಲ್ಲಿ Cl−kR−k σ ವನ್ನು ನೀವು ಇಲ್ಲಿ UCL ಮತ್ತು LCL ಮೌಲ್ಯಗಳನ್ನು ಉಂಟುಮಾಡಲು ಹೋಲಿಕೆ ಮಾಡುತ್ತಿದ್ದೀರಿ ಮತ್ತು ಸಾಮಾನ್ಯವಾಗಿ ಮಾದರಿಗಳನ್ನು ನಿಮಗೆ ತಿಳಿದಂತೆ ನಿರ್ದಿಷ್ಟ ವ್ಯಾಪ್ತಿಯೊಳಗೆ ಅಂಶಗಳಲ್ಲಿ ಆಯೋಜಿಸಲಾಗುತ್ತದೆ ಮತ್ತು ಈ ರೀತಿಯಾದ ದಾಖಲೆಗಳು ಹೇಗೆ ನಿಯಂತ್ರಣದ ಗೆರೆಯನ್ನು ನಿಯಂತ್ರಿಸುತ್ತವೆ ಎಂಬುದನ್ನು ನೀವು ನೋಡಬಹುದು ಇವುಗಳನ್ನು ಜೋಡಿಸುವುದರ ಮೂಲಕ ವಿಭಿನ್ನ ರೀತಿಯ ಹಲವಾರು ಅವಲೋಕನಗಳನ್ನು ಪಡೆಯಬಹುದು ಮತ್ತು ನಿರ್ದಿಷ್ಟ ನಿಯಂತ್ರಣದ ಸಂಖ್ಯಾ ಮಾಹಿತಿಯಿಂದ ನೀವು ಹಲವಾರು ಅರ್ಥಗಳನ್ನು ಮಾಡಬಹುದು ಉದಾಹರಣೆಗೆ ಇದರಲ್ಲಿ ಗುಣಮಟ್ಟದ ಅಥವಾ ಪ್ರಮಾಣದ ಪ್ರವೃತ್ತಿಯು ಬದಲಾಯಿಸುತ್ತಿರುವದರ ಬಗ್ಗೆ ದಾಖಲು ಆಗಿರುವುದನ್ನು ನೀವು ಕಾಣಬಹುದು ಇದನ್ನು ಹಲವಾರು ದಿನಗಳಲ್ಲಿ ದಾಖಲಿಸಲಾಗಿದೆ ಇಲ್ಲಿ ನೀವು ಬಹುಶಹ ಹತ್ತುದಿನಗಳ ಕಾಲ ನಿಮಗೆ ತಿಳಿದಂತೆ ನೀವು ದಾಖಲೆಯನ್ನು ಮಾಡುತ್ತಿರುವಿರಿ ಅಂದರೆ ಒಂದನೆಯ ದಿನ ಎರಡನೆಯ ದಿನ 3 4 5 6 7 8 9 10 ಹೀಗೆ ಅಲ್ಲದೆ ಇದಕ್ಕಿಂತ ಹೆಚ್ಚಾಗಿ ಅಥವಾ 15 16 ದಿನಗಳು ದಾಖಲೆಯನ್ನು ಮಾಡುತ್ತಿರುವಿರಿ ಹಾಗಾದರೆ ಮಾಡಿರುವ ರೀತಿಯಲ್ಲಿ ಏಳನೆಯ ದಿನದ ಕೆಳಗೆ ಅಥವಾ ಅದರಾಚೆಗೆ ಇಲ್ಲಿ ಯೋಜಿಸಲಾದ ನಿಯಂತ್ರಣದ ಅಸ್ಥಿರತೆಯಲ್ಲಿ ಗಮನಾರ್ಹವಾದ ವಿಚಲನೆ ಉಂಟಾಗಿರುವುದನ್ನು ನೀವು ಇಲ್ಲಿ ಕಾಣಬಹುದು ಮತ್ತು ಇದರಿಂದ ನೀವು ನಿಜವಾಗಿಯೂ ಖಚಿತ ಪಡಿಸಿಕೊಳ್ಳುವುದು ಏನೆಂದರೆ ಏಳನೆಯ ದಿನ ಮತ್ತು ಅದರ ನಂತರ ಏನೋ ಆಗಿದೆ ಅದರಿಂದಾಗಿ ಪ್ರಕ್ರಿಯೆಯ ಮುಖ್ಯವಾದ ಪ್ರವೃತ್ತಿಯಿಂದ ಈ ಪ್ರಕ್ರಿಯೆಯು ಹೆಚ್ಚಾಗಿ ಹೊರಗೆ ಉಳಿಯುವ ಸಾಧ್ಯತೆಯು ಕಂಡುಬರುತ್ತದೆ ಇದರಿಂದಾಗಿ ನೀವು ನಿಜವಾಗಿಯೂ ಬಹಳ ತ್ವರಿತವಾಗಿ ಪ್ರಕ್ರಿಯೆಗೆ ಸಂಬಂಧಿಸಿದ ಅಂಶಗಳು ಯಾವುವು ಎಂಬುದನ್ನು ಕಾಣಬಹುದು ಮತ್ತು ಅದಕ್ಕೆ ತಕ್ಕಂತೆ ಕೆಲವು ಪ್ರತಿಕೂಲ ಕ್ರಮಗಳನ್ನು ತೆಗೆದುಕೊಳ್ಳುವಿರಿ ಇದರಿಂದ ಈ ನಿರ್ದಿಷ್ಟ ಪ್ರದೇಶದಲ್ಲಿ ನೀವು ನೋಡಿದಂತೆ ಪ್ರಕ್ರಿಯೆಯು ನಿಯಂತ್ರಣಕ್ಕೆ ಮರಳಿ ಬಂದಿದೆ ಈ ರೀತಿಯಾಗಿ ಅಸ್ಥಿರತೆಯ ನಿಯಂತ್ರಣದ ನಕ್ಷೆಯನ್ನು ಈ ಯೋಜಿಸಲಾಗಿದೆ ಈಗ ನಾವು ಗುಣಲಕ್ಷಣಗಳ ನಿಯಂತ್ರಣದ ನಕ್ಷೆಯ ಕಡೆಗೆ ನೋಡೋಣ ನಾನು ಈಗಾಗಲೇ ಹೇಳಿದಂತೆ ಹಲವಾರು ಗುಣಮಟ್ಟದ ಗುಣಲಕ್ಷಣಗಳನ್ನು ನಿರಂತರವಾಗಿ ಅಳತೆ ಮಾಡಲು ಸಾಧ್ಯವಿಲ್ಲ ಉದಾಹರಣೆಗೆ ಹೇಳೋಣವಾದರೆ ಹೊಳಪಿನ ಅಂಶದ ಬಗ್ಗೆ ನೋಡೋಣ ಕಾರಿನ ಮೇಲ್ಮೈಗೆ ಸಂಬಂಧಿಸಿದ ಹೊಳಪು ಎಷ್ಟು ಪ್ರಖರವಾಗಿದೆ ಅಥವಾ ಎಷ್ಟು ಉತ್ತಮವಾಗಿದೆ ಅಥವಾ ಕಾರ್ ನ ವ್ಯವಸ್ಥೆಯ ಅಂತರಿಕ ವಿನ್ಯಾಸದ ಒಟ್ಟಾರೆ ಸಂಖ್ಯಾಶಾಸ್ತ್ರದ ಬಗ್ಗೆ ನೀವು ಮಾತನಾಡಬಹುದು ಅದನ್ನು ಸಹ ಅಳತೆ ಮಾಡಲು ಸಾಧ್ಯವಿಲ್ಲ ಈ ನಿರ್ದಿಷ್ಟ ವಿಧಾನದಲ್ಲಿ ಪ್ರಕ್ರಿಯೆಯನ್ನು ಅಥವಾ ಸುಂದರತೆಯನ್ನು ಯಾರು ಹೊಗಳುತ್ತಾರೆಯೋ ಅವರ ಮೇಲೆ ಇದು ಅವಲಂಬಿತವಾಗಿರುತ್ತದೆ ಈಗ ನೀವು ವಾಸ್ತವವಾಗಿ ವಿವಿಧ ರೀತಿಯ ವ್ಯಕ್ತಿಗಳ ಅನುಭವಗಳ ಮೇಲೆ ಅಳತೆಗೋಲನ್ನು ಅಭಿವೃದ್ಧಿ ಮಾಡುವಿರಿ ಇಲ್ಲಿ ಸ್ಪಷ್ಟಪಡಿಸುವುದು ಏನೆಂದರೆ ವ್ಯಕ್ತಿಗಳು ಅಂದರೆ ಗ್ರಾಹಕರು ಎಂದರ್ಥ ಅವರೇ ಮುಂದೆ ಉತ್ಪನ್ನವನ್ನು ಉಪಯೋಗಿಸುವವರು ಮತ್ತು ಅವರ ಶಿಫಾರಸು ಅಥವಾ ಅವರ ಉಪಯೋಗವು ಬಹಳ ಮುಖ್ಯವಾದದ್ದು ಮತ್ತು ಗ್ರಾಹಕರ ಅನುಭವದ ಆಧಾರದ ಮೇಲೆ ಶೇಕಡಾ 100 80 ಅಥವಾ 60 ರಷ್ಟು ಸ್ವೀಕಾರಾರ್ಹ ಪ್ರಮಾಣವನ್ನು ರೂಪಿಸಲು ಪ್ರಯತ್ನಿಸಿ ಅಥವಾ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲಾಗದ ಗುಣಲಕ್ಷಣಗಳ ಆಧಾರದ ಮೇಲೆ ಅಳತೆಗೋಲನ್ನು ರೂಪಿಸಲು ಪ್ರಯತ್ನಿಸಿ ಇವುಗಳನ್ನು ಗುಣಲಕ್ಷಣದ ನಿಯಂತ್ರಣದ ನಕ್ಷೆ ಎಂದು ಕರೆಯುವರು ಅದು ಯಾವುದೇ ತರಹದ ಮಹತ್ವದ ಅಳತೆಗಳನ್ನು ಹೊಂದಿರುವುದಿಲ್ಲ ಅದು ಉಪಯೋಗಿಸುತ್ತಿರುವ ವ್ಯಕ್ತಿಯ ಒಳಅರಿವನ್ನು ಮಾತ್ರ ಉಪಯೋಗಿಸಿಕೊಳ್ಳುತ್ತದೆ ವಸ್ತುವಿನ ಗುಣಮಟ್ಟವು ವಿಶೇಷಣಗಳಿಗೆ ಅನುಸರಣೆ ಅಥವಾ ಅನನುಸರಣೆ ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ತೀರ್ಮಾನಿಸುವಾಗ ಇದು ಉಂಟಾಗುತ್ತದೆ ನಾವು ಈಗ ಹೇಳುವುದಾದರೆ ನಿಮಗೆ ತಿಳಿದಂತೆ ನಾನು ನಿಮಗೆ ವಿಬಿನ್ನ ರೀತಿಯ ಕಾರ್ ನಲ್ಲಿನ ಉದಾಹರಣೆಗಳನ್ನು ಹೇಳಿದ್ದೇನೆ ಅದೇ ತರಹ ಹಲವಾರು ಇನ್ನಿತರ ಉದಾಹರಣೆಗಳು ಕಂಡುಬರುತ್ತವೆ ಉದಾಹರಣೆಗೆ ವಸ್ತುಗಳಲ್ಲಿನ ಬಿರುಕು ಕಳೆದುಹೋಗಿರುವ ಭಾಗಗಳು ತೋರಿಕೆಯ ದೋಷಗಳು ಕಣ್ಣಿಗೆ ಕಾಣುವ ಅಪೂರ್ಣತೆಗಳನ್ನು ತಿರಸ್ಕರಿಸುವಂತೆ ನಿರೂಪಿಸುವುದು ದೋಷಯುಕ್ತ ಅಥವಾ ಅನನುಸರಣೆಯ ವಸ್ತುಗಳು ಮೂಲತಹ ನಿಮಗೆ ತಿಳಿದಂತೆ ಇವು ಏನಾದರೊಂದು ಅಳೆಯಬಹುದಾದ ದಾಖಲೆಗಳು ಯಾವುದು ಇಲ್ಲ ಈ ನಕ್ಷೆಯನ್ನು P ನಕ್ಷೆ ಎಂದು ಕರೆಯುವರು ಸಾಮಾನ್ಯವಾಗಿ ಈ P ಚಾರ್ಟ್ ಮೂಲತಃ ಅನುಗುಣವಾಗಿರದ ಘಟಕಗಳ ಅನುಪಾತಕ್ಕೆ ಅಂದರೆ ನಾವು ತಿರಸ್ಕರಿಸುವ ಭಾಗದ ಬಗ್ಗೆ ಮಾತನಾಡುತ್ತಿದ್ದೇವೆ ನಿಮಗೆ ತಿಳಿದಂತೆ ಈ P ಪದದ ನಿಜವಾದ ಅರ್ಥ ಇದೇ ಆಗಿದೆ ಅಲ್ಲಿರುವ 100 ಮಾದರಿಗಳಲ್ಲಿ ನೀವು 30 ಮಾದರಿಗಳನ್ನು ತಿರಸ್ಕರಿಸಿದ್ದರೆ ಆಗ ನಮ್ಮ P ಮೌಲ್ಯವು ಆ ನಿರ್ದಿಷ್ಟ ಗುಂಪಿನ ಪ್ರತಿಶತ 30ರಷ್ಟು ಇರುತ್ತದೆ ಅದೇ ಸಮಯದಲ್ಲಿ ಇಂತಹ ನಕ್ಷೆಗಳ ತರಹ ಹಲವಾರು ಇನ್ನಿತರ ದಾಖಲೆಗಳಿವೆ ಅದರಲ್ಲಿ NP ನಕ್ಷೆ ಇದೆ ಅದರಲ್ಲಿ ನೀವು ಕೇವಲ ಘಟಕಗಳು ಅನನುಸರಣೆಯನ್ನು ಮಾತನಾಡುವದಿಲ್ಲ ಸ್ಥಿರ ಗಾತ್ರದ ಮಾದರಿಗಳಿಗೆ ಎಷ್ಟು ಘಟಕಗಳು ಅನುಗುಣವಾಗಿರವುದಿಲ್ಲ ಎಂಬುದರ ಬಗ್ಗೆಯೂ ಕೂಡ ಮಾತನಾಡುತ್ತೇವೆ ಸ್ಥಿರ ಗಾತ್ರದ ಮಾದರಿಗಳಿಂದ ಅನುಗುಣವಾಗಿಲ್ಲದ ಅಥವಾ ದೋಷಗಳ ಸಂಖ್ಯೆಗೆ ನೀವು C ಚಾರ್ಟ್ ಹೊಂದಿದ್ದೀರಿ ನಾವು ಮುಂದೆ ಎಲ್ಲ ಈ ವಿವಿಧ ರೀತಿಯ ನಕ್ಷೆಗಳನ್ನು ದಾಖಲಿಸಿ ಮತ್ತು ನಕ್ಷೆ ರೂಪಿಸೋಣ ಈ ವಿಭಿನ್ನ ಚಾರ್ಟ್ ಗಳನ್ನು ಬಳಸುತ್ತೇವೆ ಅಲ್ಲದೆ ಅಲ್ಲಿ ಸ್ಥಿರ ಗಾತ್ರವಿಲದ ಮಾದರಿಗಳ ಪ್ರತಿಯೊಂದು ಘಟಕಗಳ ಹಲವಾರು ಅನನುಸರಣೆಗಳಿಗೆ ಅಂಥವುಗಳಿಗೆ U ನಕ್ಷೆ ಇದೆ ಮತ್ತು ಇವುಗಳಿಗೆ ಹಲವಾರು ಅರ್ಥಗಳಿವೆ ಮತ್ತು ಒಟ್ಟಾರೆ ಉತ್ಪಾದನಾ ಪ್ರಕ್ರಿಯೆಯ ಮೇಲೆ ಏನಾದರೂ ಆಡಳಿತ ಮಾಡಲು ಸಂಖ್ಯಾಶಾಸ್ತ್ರೀಯವಾಗಿ ಗುಣಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳಲು ಇಂತಹ ಹಲವಾರು ಪರಿಸ್ಥಿತಿಗಳು ಬಹಳ ಮುಖ್ಯವಾಗುತ್ತವೆ ಇವುಗಳೆಲ್ಲ ಪ್ರಕ್ರಿಯೆಯ ಗುಣಮಟ್ಟವನ್ನು ನಿಜವಾಗಿಯೂ ಬದಲಾಯಿಸುತ್ತವೆ ಇದುವೇ ಗುಣಲಕ್ಷಣಗಳ ನಿಯಂತ್ರಣ ನಕ್ಷೆ ನಾವು ಈಗ ನಿಯಂತ್ರಣದ ನಕ್ಷೆಯ ಜೊತೆಗೆ ಸಂಬಂಧಿಸಿದ ಪ್ರಯೋಜನಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ ಅವುಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರಯೋಜನಗಳನ್ನು ಒದಗಿಸುತ್ತವೆ ಆ ಎಲ್ಲಾ ಪ್ರಯೋಜನಗಳ ಪೂರ್ಣ ಪರಿಣಾಮವು ನಿಜವಾಗಿಯೂ ನಿರ್ದಿಷ್ಟ ಪ್ರಕ್ರಿಯೆಯ ಗುಣಮಟ್ಟಕ್ಕೆ ಸಂಬಂಧಿಸಿದ ಗುಣಮಟ್ಟದಲ್ಲಿ ಒಟ್ಟಾರೆ ಸುಧಾರಣೆ ಉಂಟಾಗುತ್ತಿರುವುದನ್ನು ನೀವು ಕಾಣಬಹುದು ಮತ್ತು ಕೆಲವು ವಿಶಿಷ್ಟ ರೀತಿಯ ಪ್ರಯೋಜನಗಳು ಏನೆಂದರೆ ಅದು ನಿಯಂತ್ರಣದ ನಕ್ಷೆಗಳು ಪ್ರಕ್ರಿಯೆಯ ಮೇಲೆ ಸಂಖ್ಯಾಶಾಸ್ತ್ರೀಯ ನಿಯಂತ್ರಣದ ಮೇಲ್ವಿಚಾರಣೆಯನ್ನು ಪರಿಣಾಮಕಾರಿ ರೀತಿಯಲ್ಲಿ ಮಾಡುವುದು ಯಾವಾಗ ಪ್ರಕ್ರಿಯೆಯು ಸಂಖ್ಯಾಶಾಸ್ತ್ರದ ನಿಯಂತ್ರಣದ ಸ್ಥಿತಿಯಲ್ಲಿ ಇರುವುದೋ ಆಗ ಪ್ರಕ್ರಿಯೆಯ ಕಾರ್ಯಕ್ಷಮತೆಯನ್ನು ಊಹಿಸಲು ಸಹಾಯ ಮಾಡುತ್ತದೆ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಒಂದು ಅಥವಾ ಎರಡು ವಿಭಿನ್ನ ರೀತಿಯ ಪಾಳಿಗಳ ನಡುವೆ ಅವುಗಳು ಪ್ರಕ್ರಿಯೆಗಳ ಬಗ್ಗೆ ಸಾಮಾನ್ಯವಾದ ಭಾಷೆಯನ್ನು ಒದಗಿಸುತ್ತದೆ ಉದಾಹರಣೆಗೆ ಒಂದು ನಿರ್ದಿಷ್ಟ ಸಂಪೂರ್ಣ ಜೋಡಣೆ ಸಾಲಿನಲ್ಲಿ ಮುಂಜಾನೆಯ ವೇಳೆ ಒಂದು ಪಾಳಿ ಇರಬಹುದು ಸಾಯಂಕಾಲದ ವೇಳೆಗೆ ಮತ್ತೊಂದು ಪಾಳಿ ಇರಬಹುದು ಮತ್ತು ನಿಜವಾಗಿಯೂ ಎರಡು ಪಾಳಿಯ ಮೇಲ್ವಿಚಾರಣೆಯ ನಡುವೆ ನಿಜವಾಗಿಯೂ ಯಾವುದೇ ಅಂತರ ಹಂತವಿಲ್ಲ ಮತ್ತೆ ಇದು ಉದ್ಯಮದ ಮೇಲೆ ಹಣಕಾಸಿನ ಹೊರೆಯಾಗಲು ಕಾರಣವಾಗುತ್ತದೆ ಆದ್ದರಿಂದ ನಿಯಂತ್ರಣದ ನಕ್ಷೆಯು ನಿಜವಾಗಿಯೂ ಅವರುಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ದಾರಿಯಾಗುತ್ತದೆ ಅಲ್ಲಿ ಯಾವುದನ್ನೂ ಸಂಸ್ಕರಿಸಲಾಗಿದೆ ಅದನ್ನು ಮೊದಲ ಪಾಳಿಯಲ್ಲಿ ಗುಣಮಟ್ಟದ ನಿಯತಾಂಕದಂತೆ ನಕ್ಷೆ ಮಾಡಿರುವುದನ್ನು ರೇಖಾಚಿತ್ರದಲ್ಲಿ ಯೋಜಿಸಬಹುದು ಎರಡನೇ ಪಾಳಿಯಲ್ಲಿ ಮೇಲ್ವಿಚಾರಕರು ನಕ್ಷೆಯನ್ನು ನೋಡಿ ಆ ನಿರ್ದಿಷ್ಟ ಪಾಳಿಯಲ್ಲಿ ನಿಜವಾಗಿಯೂ ಯಾವ ಯಾವ ಸ್ಥಳದಲ್ಲಿ ವಿಚಲನ ಉಂಟಾಗಿದೆ ಮತ್ತು ಎಲ್ಲಿ ನಾವು ಹೆಚ್ಚು ಗಮನ ಕೊಡಬೇಕು ಎಂಬುದನ್ನು ಅರ್ಥೈಸಿಕೊಳ್ಳುವರು ಇದರಿಂದ ಗುಣಮಟ್ಟವನ್ನು ಸಹಜ ಸ್ಥಿತಿಗೆ ಮರಳಿ ಬರುತ್ತದೆ ನಿಮಗೆ ತಿಳಿದಂತೆ ಕಾರ್ಯನಿರ್ವಹಿಸುತ್ತಿರುವ ಎರಡು ಅಥವಾ ಮೂರರ ವಿಭಿನ್ನ ರೀತಿಯ ಪಾಳಿಗಳ ನಡುವೆ ಬಹಳಷ್ಟು ವಿವರಿಸಲಾಗದ ರೀತಿಯ ಭಾಷೆಯಿದೆ ಇದೆಲ್ಲಾಒಂದು ರೀತಿಯಲ್ಲಿ ಕಣ್ಣಿಗೆ ಕಾಣದೆ ಇರುವುದಾಗಿದೆ ಇದು ಉತ್ಪಾದನೆಯ ಅಥವಾ ನಿರ್ವಹಣೆಯ ಪಾಳಿಗೆ ಅಥವಾ ಮತ್ತೆ ವಿತರಕರು ಮತ್ತು ಉತ್ಪಾದಕರ ನಡುವಿನ ಬಹಳಷ್ಟು ವಿಭಿನ್ನ ರೀತಿಯ ಅಂಶಗಳಿಗೆ ಸಂಬಂಧಿಸಿದ್ದಾಗಿದೆ ಆದ್ದರಿಂದ ಭೌತಿಕವಾಗಿ ಒಬ್ಬರಿಗೊಬ್ಬರು ಮಾತನಾಡದಿದ್ದರೂ ಸಹ ಅಲ್ಲಿ ಅವರು ಬೇರೊಂದು ರೀತಿಯಲ್ಲಿ ತಮ್ಮ ಅನುಭವಗಳನ್ನು ನಿಯಂತ್ರಣ ನಕ್ಷೆಗಳ ಮೂಲಕ ಹಂಚಿಕೊಳ್ಳುತ್ತಾರೆ ಖಂಡಿತವಾಗಿಯೂ ನಿಯಂತ್ರಣ ನಕ್ಷಗಳು ನಿಯೋಜಿಸಬಹುದಾದ ಕಾರಣಗಳನ್ನು ಸಂಭವನೀಯತೆಯನ್ನು ಗುರುತಿಸಿ ತಾರ್ಕಿಕ ವಿಧಾನದಲ್ಲಿ ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ನಿರ್ದಿಷ್ಟ ದೋಷಗಳು ಕಂಡುಬಂದಾಗ ಯಾಕೆ ಬರುತ್ತವೆ ಎಂಬುದನ್ನು ನೀವು ನಾನು ವಿವರಿಸಿದಂತಹ ಇನ್ನಿತರ QC ಸಾಧನಗಳನ್ನು ಉಪಯೋಗಿಸಿ ಅದರ ನೆಲೆಯನ್ನು ಗುರುತಿಸಬಹುದು ಈಗ ನೀವು ಕೆಲವು ನಿರ್ದಿಷ್ಟ ದೋಷವು ನಿಯಂತ್ರಣಕ್ಕೆ ಸಿಗದಿರುವುದನ್ನು ದಾಖಲು ಮಾಡಿದ್ದರೆ ಆಗ ನೀವು ಸುಲಭವಾಗಿ ಆ ನಿರ್ದಿಷ್ಟ ದೋಷದ ಮೇಲೆ ಗಮನಹರಿಸಬಹುದು ನಂತರ ವಿವಿಧ ರೀತಿಯ ಕಾರಣಗಳು ಯಾವುವು ಎಂಬುದನ್ನು ನೋಡಲು ನೀವು ಮನುಷ್ಯ ವಸ್ತು ಯಂತ್ರ ವಿಧಾನ ಎಂಬ ವಿಶ್ಲೇಷಣೆಯನ್ನು ಮಾಡಬೇಕು ಅಂತಹ ಮೂಲಕಾರಣಗಳನ್ನು ತೆಗೆದುಹಾಕಲು ಪ್ರಯತ್ನ ಮಾಡಬೇಕು ಅಥವಾ ಹಾಗೆ ಹೇಳುವುದಾದರೆ ನೀವು FMEA ಕೂಡ ಮಾಡಬಹುದು ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದ ದೋಷವು ಯಾವುದೆಂದು ನೋಡಲು ಪ್ರಯತ್ನಿಸಬೇಕು ಅಲ್ಲದೆ ಕೆಲವು ನಿಯೋಜಿಸಬಹುದಾದ ಕಾರಣಗಳಿಗೆ ಆಡಳಿತ ಮಂಡಳಿಯ ಪಾಲ್ಗೊಳ್ಳುವಿಕೆ ಮತ್ತು ವಿಶೇಷವಾದ ಸಂಪನ್ಮೂಲಗಳ ಅವಶ್ಯಕತೆಯಾಗಬಹುದು ಇದೆಲ್ಲವೂ ಸಮಸ್ಯೆಯನ್ನು ಬಗೆಹರಿಸಲು ಗೊಂದಲವನ್ನು ಹತಾಶೆಯನ್ನು ಮತ್ತು ಸಂಭವನೀಯ ತಪ್ಪಾದರೆ ಪ್ರಯತ್ನಗಳ ಹೆಚ್ಚಿನ ಖರ್ಚನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಉಂಟಾಗುತ್ತಿರುವ ನಿರ್ದಿಷ್ಟ ಸಮಸ್ಯೆಯ ನಿಖರವಾದ ಕಾರಣವೇನು ಎಂಬುದನ್ನು ಕಂಡುಹಿಡಿಯಲು ನೀವು ನಿಜವಾಗಿಯೂ ಬಹಳ ಗಂಭೀರವಾಗಿ ವಾಸ್ತವಿಕತೆಗೆ ಹೋಗಬೇಕಾಗುತ್ತದೆ ಅದೇ ನಿಯಂತ್ರಣದ ನಕ್ಷೆಯ ಒಟ್ಟಾರೆ ಪ್ರಯೋಜನವಾಗಿದೆ ಈಗ ನಾವು ನಾನು ಹೇಳುತ್ತಿದ್ದ X ನಕ್ಷೆ and S ನಕ್ಷೆಗಳ ಬಗ್ಗೆ ಸ್ವಲ್ಪ ನೋಡೋಣ ಇಲ್ಲಿ ಸಂಖ್ಯಾ ಮಾಹಿತಿಯ ಮಾದರಿಯ ಸರಾಸರಿ ಮತ್ತು ಪ್ರಮಾಣಿತ ವಿಚಲನದ ಸಂಕೇತಗಳು ಇವೆ ಆದ್ದರಿಂದ ನಾವು ಈಗ ಮೊದಲಿಗೆ X ಬಾರ್ ಮತ್ತು S ಅನ್ನು ಹೇಗೆ ಲೆಕ್ಕ ಮಾಡುವುದು ಎಂಬುದನ್ನು ಕಲಿಯಬೇಕು ಮತ್ತು ನಂತರ ನಾವು ಶೇಕಡವಾರು ಅವಲೋಕನಗಳು ಯಾವುವು ಹಲವಾರು ಬಾರಿ S ಅನ್ನು ಕಾರ್ಯಗತಗೊಳಿಸುವ ದೃಷ್ಟಿಯಿಂದ ಸಾಮಾನ್ಯವಾಗಿ ಅವುಗಳು ಮಧ್ಯಮ ಸ್ಥಿತಿಯ X ಬಾರನ ಸುತ್ತಲೂ ಇರುವ ನಿರ್ದಿಷ್ಟ ಶ್ರೇಣಿಯ ನಡುವೆ ಇರುತ್ತವೆ ಅದಕ್ಕೆ ಎಕ್ಸ್ ಡ್ಯಾಶ್ನ್ನು ಮಾದರಿಯಲ್ಲಿ ಸಾಮಾನ್ಯವಾಗಿ X ಮೌಲ್ಯದಂತೆ ಅಥವಾ ಅಂಶದಂತೆ ಅದರ ಸುತ್ತಲೂ ಸಂಖ್ಯೆಗಳು ಗುಂಪಾಗುತ್ತವೆ ಪ್ರಮಾಣಿತ ವಿಚಲನ S ಇದು ಸಾಮಾನ್ಯವಾಗಿ ಸರಾಸರಿ 'x' ಇಂದ ವಿಚಲಿತವಾಗಿರುವ ವೀಕ್ಷಣೆಯ X ಮತ್ತು ಇದು ಮಾದರಿಯ ಒಳಗೆ ವಿಚಲನದ ವಿವರಣೆಯಾಗಿದೆ ನಾವು ಈಗಾಗಲೇ ಮೇಲೆ ನೋಡಿದಂತೆ ಬಹಳ ಕ್ರಮಬದ್ಧವಾದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಶನ್ ಯಿಂದ ನಾವು ಕೆಳಗಿನವುಗಳನ್ನು ಹೇಳಬಹುದು ಆದ್ದರಿಂದ 'x−s and 'xs ನಡುವೆ ಪ್ರತಿಶತ 60 ರಿಂದ 20ರ ವರೆಗೆ ವೀಕ್ಷಣೆಗಳು ಇವೆ ಮಧ್ಯಮ ಸ್ಥಿತಿ ±2σ ಮಿತಿಗಳ or 2S ಮಿತಿಗಳ ನಡುವೆ ಪ್ರತಿಶತ 95 ರಿಂದ 96 ರವರೆಗೆ ವೀಕ್ಷಣೆಗಳು ಇವೆ ಮತ್ತು ನಂತರ ಮಧ್ಯಮ ಸ್ಥಿತಿ ±3σ ಮಿತಿಗಳ ನಡುವೆ ಏನಿಲ್ಲವೆಂದರೂ ಪ್ರತಿಶತ 99ರಷ್ಟು ವೀಕ್ಷಣೆಗಳು ಇವೆ ಸಾಮಾನ್ಯವಾಗಿ ಈ ರೀತಿಯಾಗಿ ಎಲ್ಲ ಪ್ರಕ್ರಿಯೆಗಳು ಮತ್ತು ಸಾಮಾನ್ಯ ವಿತರಣೆಯ ಕಾರ್ಯಕ್ರಮವಾಗಿದೆ ಎಂಬುದನ್ನು ನಾನು ಹಲವಾರು ಬಾರಿ ಮೊದಲಿಗೆ ವಿವರಿಸಿದ್ದೇನೆ ಅಂತ ನನಗೆ ಅನಿಸುತ್ತಿದೆ ಅವು ಉತ್ಪಾದನಾ ಪ್ರಕ್ರಿಯೆಗಳಾಗಲಿ ಅಥವಾ ಇತ್ಯಾದಿಗಳಾಗಲಿ ಸಾಮಾನ್ಯವಾಗಿ ಸಾಮಾನ್ಯ ಡಿಸ್ಟ್ರಬ್ಯೂಶನ ಅನುಸರಿಸಿ ಮತ್ತು ಅಲ್ಲದೆ ಇನ್ನಿತರ ಡಿಸ್ಟ್ರಬ್ಯೂಶನಗಳು ಸಹ ಇವೆ ಅವುಗಳನ್ನು ಉಪ ಗುಂಪಿನ ಗಾತ್ರ ಮಾದರಿಯ ಗಾತ್ರ ಇನ್ನೂ ಮುಂತಾದವುಗಳಿಗೆ ಸಂಬಂಧಿಸಿದ ಸಾಮಾನ್ಯ ಡಿಸ್ಟ್ರಬ್ಯೂಶನ ಮೇಲೆ ಒತ್ತಾಯಪೂರ್ವಕವಾಗಿ ಸೇರಿಸಬಹುದು ಈ ರೀತಿಯ ಎಲ್ಲ ವಿವರಗಳನ್ನು ಮುಂದಿನ ಉಪನ್ಯಾಸಗಳಲ್ಲಿ ಮಾತನಾಡೋಣ ಈಗ ಸಮಯದ ಪರಿಗಣನೆಯನ್ನು ಗಮನಿಸಿ ನಾನು ನಿರ್ದಿಷ್ಟ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲು ಇಚ್ಚಿಸುತ್ತೇನೆ ಮತ್ತು ಉಪನ್ಯಾಸದಲ್ಲಿ ವಿತರಣೆಯಿಂದ x ಮತ್ತು S ಗಳನ್ನು ನಿಖರವಾಗಿ ಲೆಕ್ಕ ಮಾಡುವುದು ಹೇಗೆ ಎಂಬುದನ್ನು ಚರ್ಚಿಸೋಣ